ಆದ್ದರಿಂದ ಇದು ಗಡಿ ಬಿಂದುಗಳಲ್ಲಿ ಕಂಡುಬರುವ ಏಕೈಕ ತೊಡಕು ನೋಡ್ 2 ರ ಕೊಡುಗೆ 0 ಎಂದು ನೀವು ಗಮನಿಸಿದ್ದೀರಿ ಅಂತೆಯೇ ಆಂತರಿಕ ನೋಡ್ಗಳ ಕೊಡುಗೆ 0 ಆಗುತ್ತದೆ ಎಂದು ನೀವು ಕಾಣಬಹುದು ಆದ್ದರಿಂದ ನಿಮಗೆ ಉಳಿದಿರುವುದು ಅಂತಿಮ ಹಂತದಿಂದ ಈ ಕೊಡುಗೆಯಾಗಿದೆ ಈಗ ನಾವು ಇಲ್ಲಿ ಹೊಂದಿರುವ ಈ ಸಮೀಕರಣಕ್ಕೆ ಹಿಂತಿರುಗಿ ನೋಡೋಣ ಮೊದಲ ಅವಧಿಯ U1 U 2 ಎರಡನೇ ಅವಧಿ U1 U2 ಬಲಗೈ ಕಡೆ ನನಗೆ ಇನ್ನೂ ಒಂದು U1 ಮತ್ತು ಕೆಲವು ಸ್ಥಿರಾಂಕಗಳನ್ನು ಸರಿಯಾಗಿ ನೀಡಲಿದೆ ಆದ್ದರಿಂದ ಸಮೀಕರಣದ ರೂಪದಲ್ಲಿ ನಾನು ಅದನ್ನು ಏನು ಬರೆಯುತ್ತೇನೆ ನಾನು ಈಗ ಅದನ್ನು ಇಲ್ಲಿ ಬರೆಯಬಹುದು ಆದ್ದರಿಂದ ಮೊದಲ ಸಮೀಕರಣ ಇದು ನನಗೆ ಕೆಲವು ಪದ A11 U1 A12 U2 ಅನ್ನು ನೀಡಿತು ನಾನು ಯಾವುದೇ U3 ಮತ್ತು U4 ಪದಗಳನ್ನು ಹೊಂದಿದ್ದೇನೆಯೇ ಇಲ್ಲ ಮತ್ತು ನಾನು ಬಲಗೈ ಕಡೆ ಯಲ್ಲಿ ಸ್ಥಿರ ಪದವನ್ನು ಹೊಂದಿದ್ದೇನೆಯೇ ಅದು ನನ್ನ ಮೊದಲ ಸಮೀಕರಣ ಹೌದಾ ಈಗ ನಾವು T2 ನ ಪರೀಕ್ಷೆಯನ್ನು ಮಾಡೋಣ ಆದ್ದರಿಂದ ನಾವು ತೂಕದ ಕಾರ್ಯ 2 ಎಂದು ಹೇಳೋಣ ನಾವು ತೂಕದ ಕಾರ್ಯ 1 ರೊಂದಿಗೆ ಮಾಡಿದ್ದೇವೆ ಈಗ ನಾವು ತೂಕದ ಕಾರ್ಯ 2 ರೊಂದಿಗೆ ಮಾಡಬೇಕಾಗಿದೆ ಅದು T2 ಮತ್ತು ಅದು ನಮಗೆ ಸಾಮಾನ್ಯ ಕಲ್ಪನೆಯನ್ನು ನೀಡುತ್ತದೆ ಈಗ ನಾವು ಮೊದಲ ಪದವನ್ನು ನೋಡೋಣ W′U′dx ನಂತರ ನಾನು k2WUdx ಅನ್ನು ಹೊಂದಿದ್ದೇನೆ ಅದು ಅಂತಿಮ ಬಿಂದುಗಳಿಗೆ ಸರಿ ಆದ್ದರಿಂದ ಮೈನಸ್ ಅದನ್ನು ಸರಿಯಾಗಿ ಬರೆಯೋಣ ಆದ್ದರಿಂದ ಈಗ ನಾವು ಇದನ್ನು ಹೊಂದಿಸುತ್ತಿದ್ದೇವೆ ಆದ್ದರಿಂದ ಈಗ ನಾನು ಹಾಕಲಿದ್ದೇನೆ ಆದ್ದರಿಂದ ಈಗ T2 ಶೂನ್ಯೇತರವಾಗಿರುವ T2 ಗೆ ಆಸಕ್ತಿಯ ಡೊಮೇನ್ ಯಾವುದು ವಿದ್ಯಾರ್ಥಿ e1 e1 ಮತ್ತು e2 ಹೌದಾ ಆದ್ದರಿಂದ ಇದು e1 ಮತ್ತು e2 ಆದ್ದರಿಂದ W ಅವಿಭಾಜ್ಯವು ಈ ವಿಭಾಗ e1 e2 ನಲ್ಲಿ W ′ ಆಗಿರುತ್ತದೆ ವಿದ್ಯಾರ್ಥಿ e1 ಆಗಿದೆ ಆದ್ದರಿಂದ ಇದು ಪ್ಲಸ್ ಆಗಿರುತ್ತದೆ ಮತ್ತು ನಂತರ ವಿದ್ಯಾರ್ಥಿ ಮೈನಸ್ ಮೈನಸ್ ಸರಿ ಆದ್ದರಿಂದ ಇದು ಎರಡು ಪದಗಳಾಗಿ ವಿಭಜನೆಯಾಗುತ್ತದೆ ಆದ್ದರಿಂದ ಇದು e1 ಗಿಂತ ಅವಿಭಾಜ್ಯ ಮೈನಸ್ ಇರುತ್ತದೆ ಇಲ್ಲಿ ವ್ಯುತ್ಪನ್ನ 1Δ W′U ′ ಯಾವ ಪದಗಳು ಗೋಚರಿಸುತ್ತವೆ ಇಲ್ಲಿಗೆ ಹಿಂತಿರುಗಿ U1 ಯಾವ ಎರಡು ಪದಗಳು ಕಾಣಿಸಿಕೊಳ್ಳುತ್ತವೆ ನಾವು e1 ಮೇಲೆ ಸಂಯೋಜಿಸುತ್ತಿದ್ದೇವೆ ಈ ಎಕ್ಸಪ್ರೆಸ್ಸೆನ್ ನಿಮಗಾಗಿ ವಿದ್ಯಾರ್ಥಿ U ಮತ್ತು U U1 ಕಾಣಿಸುತ್ತದೆ ಮತ್ತು ವಿದ್ಯಾರ್ಥಿ ಅದು ಮೊದಲಿನಂತೆಯೇ ಇದ್ದರೆ ಮೊದಲಿನಂತೆಯೇ ಸರಿ ಆದ್ದರಿಂದ ನಾನು ಏನು ಹೊಂದಿದ್ದೇನೆ − U 1 Δ ವಿದ್ಯಾರ್ಥಿ ಡೆಲ್ಟಾ ವಿದ್ಯಾರ್ಥಿ ಸಮಯ ನೋಡಿ 0400 − U 1Δ U 2 Δ ಡೆಲ್ಟಾದಿಂದ ಇದು ಮೊದಲ ಪದ ಮತ್ತು ಕ್ಷಮಿಸಿ ಮೈನಸ್ ಏಕೆಂದರೆ ಏಕೀಕರಣವನ್ನು ಎರಡನೇ ವಿಭಾಗದಲ್ಲಿ ಮುಂದುವರಿಸಲಾಗಿದೆ ನಾನು ಈಗ ವ್ಯುತ್ಪನ್ನ ಯಾವುದು ಎಂದು ಅವಿಭಾಜ್ಯದ ಮೊದಲ ಪದವನ್ನು ಮಾತ್ರ ಬರೆಯುತ್ತಿದ್ದೇನೆ ವಿದ್ಯಾರ್ಥಿ ಮೈನಸ್ 1 −1 Δ ಅದು w ′ ಸರಿ ಈಗ ಏನಾಗುತ್ತದೆ ವಿದ್ಯಾರ್ಥಿ ಮೈನಸ್ ಯು2 −U 3Δ U 4 Δ dx ಸರಿ ಈಗ ನಾವು ಮುಂದಿನ ಪದವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ಏನಾಗುತ್ತದೆ ಮತ್ತೆ ನಾನು ಈಗ e1 k2 ಗೆ ಏಕೀಕರಣವನ್ನು ಮಾಡಬೇಕಾಗಿದೆ ಈ w ನಾನು ಇಲ್ಲಿ ಮೊದಲು ಬರೆದಂತೆ ಅದು e1 ಗಿಂತ N 12 ಮತ್ತು U ಆಗಿರುತ್ತದೆ ಆದ್ದರಿಂದ ಈ ಎರಡೂ ಪದಗಳು ಇಲ್ಲಿಂದ ಇಲ್ಲಿಗೆ ಬರುತ್ತವೆ U1N11 U2N 21 ಮೊದಲ ಪದ ಮತ್ತು e2 ಗಿಂತ ಏಕೀಕರಣದಿಂದ ಬರುವ ಇನ್ನೊಂದು ಪದ ವಿದ್ಯಾರ್ಥಿ e2 k2 ಈಗ ಯಾವ ಪದ ಬರಲಿದೆ ಇದು ವಿಭಾಗ 2 ಅಂಶ 1 ನನ್ನ ಪ್ರಕಾರ ಆಕಾರ ಕಾರ್ಯ 1 ನಾನು ಈಗ ಏನು ಬರುತ್ತೇನೆ ಇದು 1 2 3 4 ಆದ್ದರಿಂದ ಈಗ ನಾನು e2 ವಿಭಾಗದಲ್ಲಿದ್ದೇನೆ ಹಾಗಾದರೆ ಬರಲಿರುವ ಎರಡು ವಿಷಯಗಳು ಯಾವುವು U 2N 12 U 3N 22 ಸರಿ ಇದು ಎರಡನೇ ಪದ ಸರಿ ತದನಂತರ ಈ ಮೂರನೆಯ ಪದವು ಏನಾಗುತ್ತದೆ w x u x ಆದ್ದರಿಂದ ಅದು T 2 u′ ಆಗಿರುತ್ತದೆ ನೋಡ್ 2 ಮೈನಸ್ ನೋಡ್ ಕ್ಷಮಿಸಿ ಅದು ಏನು ವಿದ್ಯಾರ್ಥಿ ನೋಡ್ ನೋಡ್ ವಿದ್ಯಾರ್ಥಿ 3 ಮತ್ತು 1 ನೋಡ್ 3 ಮತ್ತು 1 ಹೌದು ನೋಡ್ 1 ಮೈನಸ್ ನೋಡ್ 3 ಇದು ಏನಾಗಿರುತ್ತದೆ ನೋಡ್ 1 ನಲ್ಲಿ ನೋಡ್ 3 ನಲ್ಲಿ T 2 ನ ಮೌಲ್ಯ ಏನು ಎಂದು ಹೇಳೋಣ 0 ಸರಿ ಈ ತ್ರಿಕೋನವು ಈ ಹಸಿರು ತ್ರಿಕೋನವು ನೋಡ್ 1 ರಿಂದ ನೋಡ್ 2 ಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ನೋಡ್ 3 ಕ್ಕೆ 0 ಗೆ ಹೋಗುತ್ತದೆ ಆದ್ದರಿಂದ ಎರಡೂ ನೋಡ್ನಲ್ಲಿ ಅದರ ಮೌಲ್ಯ ಏನು ಎಂದು ಸೂಚಿಸುತ್ತದೆ ವಿದ್ಯಾರ್ಥಿ 0 0 ಆದ್ದರಿಂದ ತುಂಬಾ ಸುಲಭ ಆದ್ದರಿಂದ ಈ ಬಲಗೈ ಪದವು ಕೊನೆಯ ಹಂತಗಳಲ್ಲಿ ಮಾತ್ರ ಕಾರ್ಯರೂಪಕ್ಕೆ ಬರುವುದನ್ನು ನಾವು ಗಮನಿಸುತ್ತೇವೆ ಏಕೆಂದರೆ ಇದು ರದ್ದುಗೊಳ್ಳುತ್ತದೆ ಏಕೆಂದರೆ ಇದು ಪರೀಕ್ಷಾ ಕಾರ್ಯದ ಆಧಾರದ ಒಂದು ಬುದ್ಧಿವಂತ ಆಯ್ಕೆಯಾಗಿದೆ ಆದ್ದರಿಂದ ಈಗ ಇದನ್ನು ಮಾಡಿದ ನಂತರ ಎರಡನೆಯ ಸಮೀಕರಣವು ಆಗುತ್ತದೆ ಆದ್ದರಿಂದ ಈ 1 ನೇ ಸಮೀಕರಣವನ್ನು ಗಮನಿಸಿ ಅಲ್ಲಿ ಎಲ್ಲಾ ಅಸ್ಥಿರಗಳು U 1U 2U 3 ಅನ್ನು ಹೊಂದಿವೆ ಮತ್ತು ಅವೆಲ್ಲವೂ ಸ್ಥಿರವಾಗಿರುತ್ತದೆ ಅವುಗಳು x ಅನ್ನು ಸಂಯೋಜಿಸುವ ಕಾರ್ಯವು ಅಮುಖ್ಯ ವಾಗಿದೆ ವಿದ್ಯಾರ್ಥಿ ಎಚ್ಎಂ k ಜೊತೆ ಎರಡನೇ ವಿಷಯ ಕ್ವಾಡ್ರಾಟಿಕ್ಸ್ ಆದ್ದರಿಂದ ಇದು ಯಾವ ಅಸ್ಥಿರಗಳನ್ನು ಹೊಂದಿದೆ ಎಂಬುದನ್ನು ಕ್ವಾಡ್ರೇಚರ್ ಮೂಲಕ ಮಾಡಬಹುದು U 1U 2U 3 ಯಾವುದೇ U 4 ನಕಾರಾತ್ಮಕ ಹೊಂದಿದೆ ಆದ್ದರಿಂದ ಇಲ್ಲಿ ಈ 2 ನೇ ಸಮೀಕರಣವು 0x0 ಆಗುತ್ತದೆ ವಿದ್ಯಾರ್ಥಿ 2 1 A21 U 1 A22U 2 A23U 3 0 0 ವಿದ್ಯಾರ್ಥಿ ಸಮಯ ನೋಡಿ 0836 ಆದ್ದರಿಂದ ನಿಖರವಾಗಿ ಈಗ ನಾವು 3 ನೇ ಸಮೀಕರಣದ ಮಾದರಿಯನ್ನು ನೋಡೋಣ ವಿದ್ಯಾರ್ಥಿ 0 ಆದ್ದರಿಂದ ಇದು 0 ಪ್ಲಸ್ ಆಗಿರುತ್ತದೆ ವಿದ್ಯಾರ್ಥಿ 3 A32U 2 A33U 3 A34U 4 0 ಮತ್ತು 4 ನೇ ಸಮೀಕರಣವು ನನಗೆ A43U 3 A44U 4 b4 ನೀಡುತ್ತದೆ ವಿದ್ಯಾರ್ಥಿ ಪ್ಲಸ್ 0 ಅಂತಿಮ ಸಮೀಕರಣದಲ್ಲಿ ನನ್ನ N2 ಅನ್ನು ಇಲ್ಲಿ ಆರಿಸಿದಾಗ ಬಲಗೈ ಎಂಡ್ ಪಾಯಿಂಟ್ ನೋಡ್ನಲ್ಲಿ ಅದರ ಮೌಲ್ಯವು 1 ಆಗಿದೆ ಅದಕ್ಕಾಗಿಯೇ ನಾನು ಇಲ್ಲಿ ಶೂನ್ಯೇತರ ಕೊಡುಗೆಯನ್ನು ಪಡೆಯುತ್ತೇನೆ ಆದ್ದರಿಂದ ಈ ಎಲ್ಲವನ್ನು ಒಟ್ಟುಗೂಡಿಸಿ ನನಗೆ Aub ಅನ್ನು ನೀಡಲಿದೆ ಮತ್ತು ನನಗೆ ಶೂನ್ಯೇತರ b ಇದೆ ಆದ್ದರಿಂದ ನಾನು ಶೂನ್ಯೇತರ u ಅನ್ನು ಸಹ ಪಡೆಯುತ್ತೇನೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈ FEM ಅನ್ನು ಒಂದು ಆಯಾಮದಲ್ಲಿ ಸರಿಪಡಿಸುವ ವಿಧಾನವಾಗಿದೆ ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂಬುದು ಸ್ಪಷ್ಟವಾಗಿದೆ ಆದ್ದರಿಂದ ಪ್ರಾರಂಭದ ಹಂತವು ತೂಕದ ಉಳಿದ ರೂಪವಾಗಿರುವುದನ್ನು ನೆನಪಿಡಿ ಅದನ್ನು ನಾವು ದುರ್ಬಲ ಸ್ವರೂಪಕ್ಕೆ ಪರಿವರ್ತಿಸಿದ್ದೇವೆ ದುರ್ಬಲ ಸ್ವರೂಪಕ್ಕೆ ಪರಿವರ್ತಿಸಿದ ನಂತರ ನಾವು ಆಕಾರದ ಕಾರ್ಯಗಳ ವಿಷಯದಲ್ಲಿ ಕಂಡುಹಿಡಿಯಲು ಬಯಸುವ ಅಪರಿಚಿತ ರೂಪವನ್ನು ಬದಲಿಸಿದ್ದೇವೆ ನಾನು ಮಾಡಿದ ಸ್ವಲ್ಪ ಬುದ್ಧಿವಂತಿಕೆ ನನ್ನ ಪರೀಕ್ಷಾ ಕಾರ್ಯಗಳನ್ನು ಚೆನ್ನಾಗಿ ಆರಿಸಿದ್ದೇನೆ ಆದ್ದರಿಂದ ನಾನು ಅಸ್ಥಿರಗಳಲ್ಲಿ ಸಾಕಷ್ಟು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಎಂಡ್ ಪಾಯಿಂಟ್ಸ್ ಆಕಾರದ ಕಾರ್ಯಗಳನ್ನು ನಾನು ಹಾಗೆಯೇ ಬಿಟ್ಟಿದ್ದೇನೆ ಮತ್ತು ನಂತರ ಸಾಮಾನ್ಯ ನೋಡ್ ಅನ್ನು ಹೊಂದಿದ್ದರೂ ನಾನು ಆ ಆಕಾರ ಕಾರ್ಯಗಳನ್ನು ಸಂಯೋಜಿಸುತ್ತೇನೆ ಅದು ನನಗೆ T 2 ಮತ್ತು T 3 ಈ ತ್ರಿಕೋನಗಳನ್ನು ನೀಡಿತು ಮತ್ತು ಅದು ಒಂದು ಪರಿಕಲ್ಪನೆ ಇನ್ನೊಂದು ಪರಿಕಲ್ಪನೆಯು ಗಡಿ ಸ್ಥಿತಿಯಾಗಿದೆ ವಿಕಿರಣ ಗಡಿ ಸ್ಥಿತಿಯು ನಿಜವಾಗಿಯೂ ಹೊರಹೋಗುವದಕ್ಕೆ ಮಾತ್ರ ಅರ್ಥವನ್ನು ನೀಡುತ್ತದೆ ಮತ್ತು ನಿಜವಾಗಿಯೂ ಯಾವುದು ಹೊರಹೋಗುವುದು ವಿದ್ಯಾರ್ಥಿ ಸ್ಕ್ಯಾಟರ್ ಕ್ಷೇತ್ರ ಸ್ಕ್ಯಾಟರ್ ಕ್ಷೇತ್ರ ಏಕೆಂದರೆ Einc ಒಂದು ಸ್ಥಳದಿಂದ ಪ್ರವೇಶಿಸಿ ಮತ್ತೊಂದು ಸ್ಥಳದಿಂದ ನಿರ್ಗಮಿಸುತ್ತದೆ ಆದ್ದರಿಂದ ನಾವು ಅದರ ಮೇಲೆ ಯಾವುದೇ ಗಡಿ ಸ್ಥಿತಿಯನ್ನು ಅನ್ವಯಿಸಬಾರದು ನಾವು ಅದರದೇ ಆದ ಕೆಲಸವನ್ನು ಮಾಡೋಣ ನಾವು ಸ್ಕ್ಯಾಟರ್ ಕ್ಷೇತ್ರದಲ್ಲಿ ಅಪ್ಲ್ಯಾ ಮಾಡಿದ್ದೇವೆ ಮತ್ತು ಈ ಸ್ಕ್ಯಾಟರ್ ಕ್ಷೇತ್ರವನ್ನು ನಾವು ಹೇಗೆ ಪಡೆಯುತ್ತೇವೆ U - Uinc ಆದ್ದರಿಂದ ಇಲ್ಲಿಯೇ f ನಿರ್ಣಾಯಕ ಪರಿಕಲ್ಪನೆಯಾಗಿದೆ ಆದ್ದರಿಂದ ಅದು ನನಗೆ u′ ಮೂಲತಃ ಒಂದು ಷರತ್ತನ್ನು ನೀಡಿತು ಅದು ನನಗೆ ಬೇಕಾಗಿತ್ತು ಮತ್ತು ನಾನು ಇಲ್ಲಿ ಬದಲಿ ಮಾಡಿರುವುದು ಮತ್ತು ಅದು ನನಗೆ ಶೂನ್ಯವಲ್ಲದ ಬಲಗೈಯನ್ನು ನೀಡುತ್ತದೆ ಆದ್ದರಿಂದ ಎಲ್ಲಾ ಘಟನೆ ಕ್ಷೇತ್ರದ ನಿಯಮಗಳು ಇಲ್ಲಿ ಗೋಚರಿಸುವುದನ್ನು ನೀವು ನೋಡಬಹುದು ಆದ್ದರಿಂದ ಅಮುಖ್ಯ ವಾದ ಯಾವುದೇ ಘಟನಾ ಕ್ಷೇತ್ರ ಇಲ್ಲದಿದ್ದರೆ ನೀವು ಚದುರುವಿಕೆ ಇಲ್ಲ 0 ಎಂದು ನೋಡಬಹುದು ನೀವು ನಿರೀಕ್ಷಿಸಿದಂತೆ u 0 ಆಗಿದೆ ಆದ್ದರಿಂದ ಅದು ನಮ್ಮನ್ನು 1D FEM ಸಮೀಕರಣದ ಅಂತ್ಯಕ್ಕೆ ತರುತ್ತದೆ ವಿದ್ಯಾರ್ಥಿ ಆದ್ದರಿಂದ ಈ ಆಧಾರ ಕಾರ್ಯಗಳಿಗೆ ಬದಲಾಗಿ ವಿದ್ಯಾರ್ಥಿ ಆದ್ದರಿಂದ ನಾವು ಹೇಗೆ ಮಾಡಬಹುದು ಸಮಯ 1138 ನೋಡಿ ಪಲ್ಸ್ ಆಧಾರಿತ ಕಾರ್ಯಗಳನ್ನು ನೀವು ಬಳಸಲಾಗುವುದಿಲ್ಲ ಏಕೆಂದರೆ ಅವುಗಳು ನಮ್ಮಲ್ಲಿರುವ ಗಡಿ ಪರಿಸ್ಥಿತಿಗಳನ್ನು ಪೂರೈಸುವುದಿಲ್ಲ ಹೌದು ಮೊದಲ ಸಮೀಕರಣ e1 ಆಗಿದೆ ವಿದ್ಯಾರ್ಥಿ ದ್ವಿತೀಯ ಎರಡನೆಯದು e2 ಮತ್ತು e3 ಕ್ಷಮಿಸಿ ವಿದ್ಯಾರ್ಥಿ ಎರಡನೆಯದು e1 ಮತ್ತು e2 ಮುಂದಿನದು e2 ಮತ್ತು e3 ಮತ್ತು ಮುಂದಿನದು e3 ಮಾತ್ರ ಆದರೆ ನನ್ನ ಪ್ರಕಾರ T2 ನ ಡೊಮೇನ್ನಿಂದಾಗಿ T2 2 ಅಂಶಗಳಿಗಿಂತ ಹೆಚ್ಚು ಅಸ್ತಿತ್ವದಲ್ಲಿದೆ ಅದಕ್ಕಾಗಿಯೇ ನಾನು ಆ ಎರಡು ಅಂಶಗಳ ನಡುವೆ ಆರಿಸಬೇಕಾಗಿತ್ತು ಆದ್ದರಿಂದ ನೀವು ಮಾಡಬೇಕಾದ ಒಂದು ಕಾರ್ಯ ವೆಂದರೆ ಹಿಂತಿರುಗಿ 6 ನೇ ಆಕಾರದ ಕಾರ್ಯಗಳನ್ನು ಬಳಸಲು ಪ್ರಯತ್ನಿಸಿ ಮತ್ತು ಇದನ್ನು ಪಡೆದುಕೊಳ್ಳಿ ನೀವು 6 ಸಮೀಕರಣಗಳನ್ನು ಪಡೆಯುತ್ತೀರಿ ಮತ್ತು ನೀವು ಮೂಲತಃ ಅವು ಕೇವಲ 4 ಸಮೀಕರಣಗಳಾಗಿವೆ ಎಂಬುದನ್ನು ನೋಡಲು ಪ್ರಯತ್ನಿಸಿ ಆದ್ದರಿಂದ ತುಂಬಾ ಸರಳವಾದ ಕಾರ್ಯ ಇದು ನಿಮಗೆ ಸರಿ ಎಂಬ ವಿಷಯದ ಬಗ್ಗೆ ಸ್ವಲ್ಪ ಹೆಚ್ಚು ಸ್ಪಷ್ಟತೆಯನ್ನು ನೀಡುತ್ತದೆ ನಾನು ನಿಮಗೆ ನೇರ ಶಾರ್ಟ್ಕಟ್ ನೀಡಿದ್ದೇನೆ ಮತ್ತು ಉದಾಹರಣೆಗೆ ಉಲ್ಲೇಖ ಪುಸ್ತಕ ಇದು ವೊಲಾಕಿಸ್ ಅವರ ಈ ಪುಸ್ತಕದ 3 ನೇ ಅಧ್ಯಾಯವಾಗಿದೆ ಅವರು ಹೋಗುವ ಶಾರ್ಟ್ಕಟ್ ಅನ್ನು ಅವರು ದೊಡ್ಡ ಪ್ರಮಾಣದ ಸಮೀಕರಣಗಳನ್ನು ಪಡೆಯುವುದಿಲ್ಲ ಮತ್ತು ಅದನ್ನು ಮತ್ತಷ್ಟು ಕಡಿಮೆ ಮಾಡಲು ಕೆಲವು ಬೀಜಗಣಿತವನ್ನು ಮಾಡುತ್ತಾರೆ ಇದನ್ನು ಪರಿಹರಿಸುವ ಸಂಕೀರ್ಣತೆ ಏನು ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಟ್ರಿಡಿಯಾಗೋನಲ್ ಆಗಿರುತ್ತದೆ ಸಾಮಾನ್ಯವಾಗಿ ಇದು ಸಮೀಕರಣಗಳ ವಿರಳ ವ್ಯವಸ್ಥೆಯಾಗಿದೆ ಆದ್ದರಿಂದ ಈ ಸಂಕೀರ್ಣತೆಯನ್ನು ಪರಿಹರಿಸಲು ನೀವು LU ವಿಭಜನೆಯನ್ನು ಮಾಡಬೇಕಾದರೆ ಅದು ಕೇವಲ w × n ಕ್ರಮ ಓಹ್ ನಾನು w ಬಳಸಬಾರದು ಯಾವ ಚಿಹ್ನೆಯನ್ನು ನಾನು ಬಳಸಬೇಕು a b c d d d ಅನ್ನು ಬಳಸಲಾಗಿಲ್ಲ d ಎಂಬುದು ಆಫ್ ಕರ್ಣೀಯ ಅಂಶಗಳ ಸಂಖ್ಯೆ ಆದ್ದರಿಂದ ನಿಮ್ಮಲ್ಲಿರುವವರು ರೇಖೀಯ ಬೀಜಗಣಿತವನ್ನು ಮಾಡಿದ್ದಾರೆ ನೀವು LU ವಿಭಜನೆಯನ್ನು ಮಾಡಲು ಪ್ರಾರಂಭಿಸಿದಾಗ ನೀವು ಕೇವಲ d ಸಂಖ್ಯೆಯ ಆಫ್ ಕರ್ಣೀಯ ಅಂಶಗಳನ್ನು ಹೊಂದಿರುವಾಗ ನೀವು ಸಾಲು ಎಲಿಮಿನೇಷನ್ಗಳನ್ನು ಮಾಡಬೇಕಾಗಿಲ್ಲ ನೀವು 0 ಅನ್ನು ಬೇಗನೆ ಪಡೆಯಲು ಪ್ರಾರಂಭಿಸುತ್ತೀರಿ ನೀವು dn ಸಲ ಮಾಡಬೇಕು ಆದ್ದರಿಂದ ಅದಕ್ಕಗೆ dn ಕ್ರಮ ವಿಶಿಷ್ಟವಾಗಿ d ತುಂಬಾ ಚಿಕ್ಕದಾಗಿದೆ d 2 3 ಏನೇ ಇರಲಿ ಮತ್ತು n ಗೆ ಹೋಲಿಸಿದರೆ ಅದು 1000 ಮತ್ತು 1000 ರ ದೊಡ್ಡದಾಗಿದೆ ಆದ್ದರಿಂದ dn ನ ಈ ಆದೇಶವನ್ನು ನೀವು ಎಲ್ಲಿಯಾದರೂ ಬರೆಯಲಾಗುವುದಿಲ್ಲ ವಿದ್ಯಾರ್ಥಿ ಆದೇಶ ಎನ್ ಕ್ರಮ n ಆದ್ದರಿಂದ ಇದನ್ನು MoM ನೊಂದಿಗೆ ಹೋಲಿಸಿ ಅದು n3 ಆದೇಶವಾಗಿದೆ ಅದಕ್ಕಾಗಿಯೇ ಇದು ವೇಗವಾಗಿರುತ್ತದೆ